ಆದ್ದರಿಂದ ನಾವು ಕೆಲವು ಉದಾಹರಣೆಗಳನ್ನು ನೋಡಿದ್ದೇವೆ ಒಂದು ಅಥವಾ ಎರಡು ನಾವು ನೋಡುತ್ತೇವೆ ಉದಾಹರಣೆಗೆ 1 9 200 ವ್ಯಾಟ್ ವಿದ್ಯುತ್ ದೀಪವು 2 ಗಂಟೆಗಳಲ್ಲಿ ಎಷ್ಟು ಶಕ್ತಿಯನ್ನು ಬಳಸುತ್ತದೆ ಆದ್ದರಿಂದ ಶಕ್ತಿಯ ಅಭಿವ್ಯಕ್ತಿಯನ್ನು w ಎಂದು ನೀಡಲಾಗುತ್ತದೆ ಅದು p t ಆಗಿದೆ ಆದ್ದರಿಂದ ಮೂಲತಃ ಇದು ವ್ಯಾಟ್ ಗಂಟೆ ಆದ್ದರಿಂದ ಇದು ಶಕ್ತಿ ಮತ್ತು ಇದು ಸಮಯ ಆದ್ದರಿಂದ 200 ವ್ಯಾಟ್ ಮತ್ತು 2 ಗಂಟೆಗಳು ಇರುತ್ತದೆ ಆದ್ದರಿಂದ 200 2 ಆದ್ದರಿಂದ 400 ವ್ಯಾಟ್ ಗಂಟೆ ಆದರೆ ಜೌಲ್ ಪ್ರತಿ ಸೆಕೆಂಡ್ ವ್ಯಾಟ್ ಎಂದು ನಮಗೆ ತಿಳಿದಿದೆ ಏಕೆಂದರೆ ನೀವು p dw dt ಅನ್ನು ನೋಡಿದ್ದೀರಿ w ಎಂಬುದು ಜೌಲ್ನಲ್ಲಿ ಮಾಡಿದ ಕೆಲಸ ಆದ್ದರಿಂದ ಇದು ಜೌಲ್ ಪ್ರತಿ ಸೆಕೆಂಡ್ ಆಗಿದೆ ಆದ್ದರಿಂದ 1 ಗಂಟೆ 60 60 3600 ಸೆಕೆಂಡ್ ಆದ್ದರಿಂದ ಇದು 200 2 ಆದ್ದರಿಂದ 400 1 ಗಂಟೆ 1 ಗಂಟೆ 60 60 ಆದ್ದರಿಂದ ಇಷ್ಟು ಜೌಲ್ ಅಂದರೆ 720000 ಜೌಲ್ ಮತ್ತು 720 ಕಿಲೋ ಜೌಲ್ ಏಕೆಂದರೆ ಜೌಲ್ ಪ್ರತಿ ಸೆಕೆಂಡ್ ವ್ಯಾಟ್ ಹಾಗೆಯೇ ಈ ವ್ಯಾಟ್ ಗಂಟೆಯನ್ನು ಮಾಡಿ ನಾವು ಇದನ್ನು ಒಂದು ವ್ಯಾಟ್ ಸೆಕೆಂಡ್ ಮಾಡುತ್ತಿದ್ದೇವೆ ಏಕೆಂದರೆ ಒಂದು ಗಂಟೆ 60 60 ಆದ್ದರಿಂದ 3600 ಸೆಕೆಂಡ್ ಎನ್ನುವುದು 400 ರಿಂದ ಗುಣಿಸಲ್ಪಡುತ್ತದೆ ಆದ್ದರಿಂದ ಇಷ್ಟು ವ್ಯಾಟ್ ಸೆಕೆಂಡ್ ಮತ್ತು ಜೌಲ್ ಪ್ರತಿ ಸೆಕೆಂಡ್ ವ್ಯಾಟ್ ಆದ್ದರಿಂದ ಜೌಲ್ ವ್ಯಾಟ್ ಸೆಕೆಂಡ್ ಆದ್ದರಿಂದ ಇದರರ್ಥ ಈ ಯೂನಿಟ್ ವಾಸ್ತವವಾಗಿ ವಾಟ್ ಸೆಕೆಂಡ್ 720000 ಜೌಲ್ 720 ಕಿಲೋ ಜೌಲ್ ಆದ್ದರಿಂದ ಸಣ್ಣ ಉದಾಹರಣೆ ಈಗ ಇನ್ನೊಂದು ಉದಾಹರಣೆ ಇದನ್ನು ಹೇಳುತ್ತದೆ ಇಲ್ಲಿ ನಾವು ಸಮಯ ಕಾರ್ಯವನ್ನು ತೆಗೆದುಕೊಳ್ಳುವಾಗಲೆಲ್ಲಾ ನೋಡಿ ಅದು ನಾವು ಹೇಗಾದರೂ DC ಸರ್ಕ್ಯೂಟ್ಗಾಗಿ ಆರಂಭದಲ್ಲಿ ಆಸಕ್ತಿ ಹೊಂದಿದ್ದೇವೆ ಆದರೆ ನಾವು ಕಲಿಯುವ ಸಮಯದ ವಿವರದಲ್ಲಿ ಸಿಂಗಲ್ ಫೇಸ್ Ac ಮತ್ತು 3 ಫೇಸ್ Ac ಸರ್ಕ್ಯೂಟ್ಗಳಿಗೆ ಹೋಗುವಾಗ ಆದರೆ ಸ್ವಲ್ಪ ಆಲೋಚನೆ ಸ್ವಲ್ಪ ಫ್ಲೇವರ್ ಇಲ್ಲಿ ಹೆಚ್ಚು ಸಿಗುತ್ತದೆ ಆದ್ದರಿಂದ ಉದಾಹರಣೆಗೆ ಉದಾಹರಣೆ 10 ವೋಲ್ಟೇಜ್ ಮೂಲದ ಶಕ್ತಿಗೆ ಒಂದು ಅಭಿವ್ಯಕ್ತಿಯನ್ನು ನೀಡಲಾಗಿದೆ ಇದನ್ನು ರೇಖಾಚಿತ್ರ 1 12 ರಲ್ಲಿ ತೋರಿಸಲಾಗಿದೆ ಮಧ್ಯಂತರಕ್ಕೆ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ t 0 ಯಿಂದ t ಅನಂತ ಆದ್ದರಿಂದ ಇದು ರೇಖಾಚಿತ್ರ ಸರ್ಕ್ಯೂಟ್ ಎಲಿಮೆಂಟ್ ಈಗ ಇದು ವೋಲ್ಟೇಜ್ ಮೂಲವಾಗಿದೆ ಈಗ ವಿದ್ಯುತ್ i 2 e t ಆಂಪಿಯರ್ ಇದು ವಿದ್ಯುತ್ i 2 ಇದು ಸಮಯದ ಕಾರ್ಯವಾಗಿದೆ i 2 e t ಆಂಪಿಯರ್ ಎಂದು ಹೇಳುವ ಮತ್ತು ಈ ವೋಲ್ಟೇಜ್ v 12 ವೋಲ್ಟ್ ಆದ್ದರಿಂದ ಮೊದಲ ವಿಷಯವೆಂದರೆ ಇದು ವೋಲ್ಟೇಜ್ ಮೂಲ ಮತ್ತು ಧನಾತ್ಮಕ ಟರ್ಮಿನಲ್ನಲ್ಲಿ ಪ್ರವೇಶಿಸುವ ವಿದ್ಯುತ್ ಆದರೆ ಈ ಸಂದರ್ಭದಲ್ಲಿ ಶಕ್ತಿಯ ಅಭಿವ್ಯಕ್ತಿ p v i ಅನ್ನು ಲೆಕ್ಕಾಚಾರ ಮಾಡುತ್ತದೆ ಆದ್ದರಿಂದ ವಿದ್ಯುತ್ ಧನಾತ್ಮಕ ಧ್ರುವೀಯತೆಯನ್ನು ನಮೂದಿಸಿ ಆದ್ದರಿಂದ ನಾವು ಶಕ್ತಿಯನ್ನು p vi ಎಂದು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಇದು v 12 ವೋಲ್ಟ್ ಮತ್ತು i 2 e t ಆಂಪಿಯರ್ ಆದ್ದರಿಂದಇದು 122 e t 24 e t ವ್ಯಾಟ್ ಇದು ಸಮಯದ ಕಾರ್ಯವಾಗಿದೆ ಆದರೆ ಕೇವಲ ಫ್ಲೇವರ್ ಅನ್ನು ನೀಡಲು ನಂತರ ನಾವು Ac ಸರ್ಕ್ಯೂಟ್ ಸಮಯದ ಕಾರ್ಯದಲ್ಲಿ ನೋಡುತ್ತೇವೆ ಆದ್ದರಿಂದ ವರ್ಗಾವಣೆಗೊಂಡ ಶಕ್ತಿಯ ಅಭಿವ್ಯಕ್ತಿ ಇದನ್ನು t 0 ಯಿಂದ t ಅನಂತ ಸಮಯದವರೆಗೆ ನೀಡಲಾಗುತ್ತದೆ ಆದ್ದರಿಂದ ಅಂದರೆ ಶಕ್ತಿಯ ವರ್ಗಾವಣೆ ಮಿತಿ 0 ಯಿಂದ ಅನಂತಕ್ಕೆ pdt ಆದ್ದರಿಂದ p ಎಂಬುದು ಶಕ್ತಿ ಮತ್ತು t ಸಮಯ ಸೆಕೆಂಡಿನಲ್ಲಿ ಆದ್ದರಿಂದ ಅದು ಯಾವ ಸೆಕೆಂಡ್ಗೆ ಅದು ಜೌಲ್ ಆಗಿರುತ್ತದೆ ಆದ್ದರಿಂದ ಇದು 0 ಯಿಂದ ಅನಂತ 24 e tdt ಆದ್ದರಿಂದ ಇಷ್ಟು ಜೌಲ್ ಅನ್ನು ಸಂಯೋಜಿಸಿ ಆದ್ದರಿಂದ ಅದು 24 e t ಆಗಿರುತ್ತದೆ 0 ಯಿಂದ ಅನಂತಕ್ಕೆ ಈ ಮೌಲ್ಯಗಳನ್ನು ಇರಿಸಿ ಅದು 24 ಜೌಲ್ ಆಗಿರುತ್ತದೆ ಆದ್ದರಿಂದ ವರ್ಗಾವಣೆಯಾದ ಶಕ್ತಿಯ ಅಭಿವ್ಯಕ್ತಿ ಅದು ನಿಜವಾಗಿ 24 ಜೌಲ್ ಆಗಿದೆ ಇದು ನಿಮ್ಮೆಲ್ಲರಿಗೂ ಅರ್ಥವಾಗುವಂತಹ ಸರಳ ವಿಷಯ ಎಂದು ನಾನು ಭಾವಿಸುತ್ತೇನೆ ನಿಧಾನವಾಗಿ ಮತ್ತು ನಿಧಾನವಾಗಿ ನೀವು ಈಗ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಸಕ್ರಿಯ ಮತ್ತು ನಿಷ್ಕ್ರಿಯ ಸರ್ಕ್ಯೂಟ್ ಅಂಶಗಳು ಆದ್ದರಿಂದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎನ್ನುವುದು ನಾವು ಈ ಮೊದಲು ಚರ್ಚಿಸಿದ ಅಂಶಗಳ ಪರಸ್ಪರ ಸಂಪರ್ಕವಾಗಿದೆ ಆದ್ದರಿಂದ ಸರ್ಕ್ಯೂಟ್ ವಿಶ್ಲೇಷಣೆಯು ಅಂಶಗಳ ಮೂಲಕ ವಿದ್ಯುತನ್ನು ನಿರ್ಧರಿಸುವ ಪ್ರಕ್ರಿಯೆ ಅಥವಾ ಸರ್ಕ್ಯೂಟ್ನ ಅಂಶಗಳಾದ್ಯಂತ ವೋಲ್ಟೇಜ್ ನೀವು ಒಂದು ಅಂಶದ ಮೂಲಕ ವಿದ್ಯುತನ್ನು ಕಂಡುಹಿಡಿಯಬೇಕು ಅಥವಾ ಈ ಅಂಶಗಳಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಮೂಲತಃ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ 2 ವಿಧದ ಅಂಶಗಳು ಕಂಡುಬರುತ್ತವೆ ಒಂದು ಸಕ್ರಿಯ ಅಂಶ ಇನ್ನೊಂದು ನಿಷ್ಕ್ರಿಯ ಅಂಶಗಳು ವಾಸ್ತವವಾಗಿ ಸಕ್ರಿಯ ಅಂಶಗಳು ನಿಷ್ಕ್ರಿಯವಲ್ಲದ್ದು ಅಥವಾ ಇನ್ನೊಂದು ರೀತಿಯಲ್ಲಿ ನಿಷ್ಕ್ರಿಯ ಅಂಶಗಳನ್ನು ನಾವು ಸಕ್ರಿಯಗೊಳಿಸಲು ಸಾಧ್ಯವಿಲ್ಲ ಅವುಗಳಿಗೆ ಈ ರೀತಿಯ ವಿತರಿಸಲ್ಪಟ್ಟ ಶಕ್ತಿಯನ್ನು ಪರಿಗಣಿಸಿ ಆದ್ದರಿಂದ ಸರ್ಕ್ಯೂಟ್ ಅಂಶವು ನಿಷ್ಕ್ರಿಯ ಎಂದು ಹೇಳಲಾಗುತ್ತದೆ ಉಳಿದ ಸರ್ಕ್ಯೂಟ್ನಿಂದ ಅದಕ್ಕೆ ತಲುಪಿಸುವ ಒಟ್ಟು ಶಕ್ತಿಯು ಯಾವಾಗಲೂ ನಕಾರಾತ್ಮಕವಾಗಿದ್ದರೆಇದರರ್ಥ ಅದು 0 ಅಥವಾ ಧನಾತ್ಮಕವಾಗಿರಬಹುದು ಎಂದರ್ಥ ಆದ್ದರಿಂದ ಸರ್ಕ್ಯೂಟ್ ಅಂಶವು ನಿಷ್ಕ್ರಿಯ ಎಂದು ಹೇಳಲಾಗುತ್ತದೆ ಉಳಿದ ಸರ್ಕ್ಯೂಟ್ನಿಂದ ಅದಕ್ಕೆ ತಲುಪಿಸುವ ಒಟ್ಟು ಶಕ್ತಿಯು ಅಸಹಜವಾಗಿದ್ದರೆ ಅಂದರೆ ಉಳಿದವು ಇದರರ್ಥ ಶಕ್ತಿ ಯಾವುದೇ ಆರಂಭಿಕ ಸಮಯಕ್ಕೆ t0 ಯಿಂದ t p dt ಇದು ಶಕ್ತಿ ಏಕೆಂದರೆ p ಎಂಬುದು ಶಕ್ತಿ ಮತ್ತು ಸಮಯ ಸೆಕೆಂಡ್ ನಲ್ಲಿ ವ್ಯಾಟ್ ಸೆಕೆಂಡ್ ವಾಸ್ತವವಾಗಿ ಜೌಲ್ ಆದ್ದರಿಂದ ಇದು t t0 ಯಿಂದ t ಆದ್ದರಿಂದ p vi ಆದರೆ ಗಣಿತಶಾಸ್ತ್ರದಿಂದ ಈ ರೀತಿ ಪ್ರತಿನಿಧಿಸಬಹುದು ಆದ್ದರಿಂದ t0 ಯಿಂದ t ಮಿತಿಗೆ ಅದು vidt ಅದು 0 ಗಿಂತ ದೊಡ್ಡದಾಗಿದೆ ಅಥವಾ ಸಮಾನವಾಗಿರುತ್ತದೆ ನಂತರ ಅದು ನಿಷ್ಕ್ರಿಯ ಅಂಶಗಳು ಸಹಜವಾಗಿ ಸಕ್ರಿಯ ಅಂಶವೆಂದರೆ ಅದು ವಿರುದ್ಧವಾಗಿ ನಿಷ್ಕ್ರಿಯವಾಗಿಲ್ಲ ಆದ್ದರಿಂದ ಇದು ಸಮೀಕರಣ 1 10 ಆಗಿದ್ದರೆ ಮೊದಲು ಅದು 10 ಸಮೀಕರಣವಾಗಿತ್ತು ಇದು ಎಲ್ಲ ಸಮಯದಲ್ಲೂ ಇರುವುದಿಲ್ಲ ಸಾಮಾನ್ಯವಾಗಿ ಸಕ್ರಿಯ ಅಂಶವು ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ ನಿಷ್ಕ್ರಿಯ ಅಂಶವು ಅಲ್ಲ ಸಕ್ರಿಯ ಅಂಶ ಅದು ಶಕ್ತಿಯನ್ನು ಉತ್ಪಾದಿಸುತ್ತದೆ ಆದರೆ ನಿಷ್ಕ್ರಿಯ ಅಂಶವು ಅದನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ನಿಷ್ಕ್ರಿಯ ಅಂಶಗಳು ಪ್ರತಿರೋಧಕಗಳು ಸಾಮಾನ್ಯವಾಗಿ ಪ್ರತಿರೋಧಕಗಳು ಇಂಡ್ಯೂಕ್ಟರ್ಸ್ ಮತ್ತು ಕೆಪಾಸಿಟರ್ಗಳು ಇವು ವಾಸ್ತವವಾಗಿ ನಿಷ್ಕ್ರಿಯ ಅಂಶಗಳು ಮತ್ತು ಸಕ್ರಿಯ ಅಂಶಗಳ ಉದಾಹರಣೆಯೆಂದರೆ ಅದು ಜನರೇಟರ್ಗಳು ಬ್ಯಾಟರಿಗಳು ಮತ್ತು ಕಾರ್ಯಾಚರಣೆಯ ಆಂಪ್ಲಿಫೈಯರ್ಗಳು ಆದ್ದರಿಂದ ಇವುಗಳು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳು ಆದ್ದರಿಂದ ನಿಷ್ಕ್ರಿಯ ಅಂಶಗಳು ಎಂದರೆ ಪ್ರತಿರೋಧಕಗಳು ಇಂಡ್ಯೂಕ್ಟರ್ಸ್ ಅಥವಾ ಕೆಪಾಸಿಟರ್ಗಳು ಮತ್ತು ಸಕ್ರಿಯ ಅಂಶಗಳು ಉದಾಹರಣೆಗೆ ಜನರೇಟರ್ಗಳು ಬ್ಯಾಟರಿಗಳು ಮತ್ತು ಕಾರ್ಯಾಚರಣೆಯ ಆಂಪ್ಲಿಫೈಯರ್ಗಳು ಆದ್ದರಿಂದ ಈ ವಿಭಾಗದಲ್ಲಿ ನಾವು ಆ ಪ್ರಮುಖ ಸಕ್ರಿಯ ಅಂಶವನ್ನು ಕರೆಯುವ ಕೆಲವು ಸಂಗತಿಗಳನ್ನು ತಿಳಿದಿರುತ್ತೇವೆ ಆದ್ದರಿಂದ ಅವಲಂಬಿತ ಮೂಲವೂ ಇರುತ್ತದೆ ಆದರೆ ಬಹಳ ಸರಳವಾದ ನಂತರ ನಿಮಗೆ ತುಂಬಾ ಸರಳವಾಗುತ್ತದೆ ಆದ್ದರಿಂದ ಸ್ವತಂತ್ರ ಮತ್ತು ಅವಲಂಬಿತ ಎರಡೂ ಮೂಲಗಳನ್ನು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸ್ವತಂತ್ರ ಮತ್ತು ಅವಲಂಬಿತ ಮೂಲಗಳಲ್ಲಿ 2 ವಿಧಗಳಿವೆ ಆದ್ದರಿಂದ ಪರಿಚಯದಲ್ಲಿ ಸಾಧನವು ಸ್ವತಂತ್ರವಾಗಿ ಮಾತ್ರ ಹೇಳಲ್ಪಟ್ಟಿದೆ ಎಂದು ನಾವು ಪರಿಗಣಿಸುತ್ತೇವೆ ನಂತರ ನಾನು ಇಲ್ಲ ಎಂದು ಅರಿತುಕೊಂಡೆ ಎರಡೂ ಪರಿಗಣಿಸುತ್ತದೆ ಆದ್ದರಿಂದ ಸ್ವತಂತ್ರ ವೋಲ್ಟೇಜ್ ಮೂಲವು ಮೂಲತಃ ಎರಡು ಟರ್ಮಿನಲ್ ಅಂಶ ಉದಾಹರಣೆಗೆ ಇದು ವೋಲ್ಟೇಜ್ ಮೂಲವಾಗಿದ್ದು ಎರಡು ಟರ್ಮಿನಲ್ ಅಂಶ ಮತ್ತು ನಾನು ನಂತರ ಚಿಹ್ನೆಗೆ ಬರುತ್ತೇನೆ ಮತ್ತು ಅದು ಈ 2 ಟರ್ಮಿನಲ್ ನಡುವೆ ನಿರ್ದಿಷ್ಟಪಡಿಸಿದ ವೋಲ್ಟೇಜ್ ಅನ್ನು ನಿರ್ವಹಿಸುತ್ತದೆ ಈ 2 ಟರ್ಮಿನಲ್ ವೋಲ್ಟೇಜ್ ನಡುವೆ ನಿರ್ದಿಷ್ಟಪಡಿಸಲಾಗಿದೆ ವೋಲ್ಟೇಜ್ ಎನ್ನುವುದು ವಿದ್ಯುತ್ ನಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ ಅಥವಾ ಇದು ಸರ್ಕ್ಯೂಟ್ನ ಇತರ ಕೆಲವು ಭಾಗಗಳ ವೋಲ್ಟೇಜ್ನಿಂದ ಸ್ವತಂತ್ರವಾಗಿದೆ ಆದ್ದರಿಂದ ಜನರೇಟರ್ಗಳು ಮತ್ತು ಬ್ಯಾಟರಿಗಳಂತಹ ಭೌತಿಕ ಮೂಲಗಳನ್ನು ಆದರ್ಶ ವೋಲ್ಟೇಜ್ ಮೂಲಗಳಿಗೆ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಆದ್ದರಿಂದ ಜನರೇಟರ್ ಮತ್ತು ಬ್ಯಾಟರಿಗಳನ್ನು ನಾವು ಆದರ್ಶ ವೋಲ್ಟೇಜ್ ಮೂಲಗಳಾಗಿ ಪರಿಗಣಿಸಬಹುದು ಈಗ ಇಲ್ಲಿರುವ ಚಿಹ್ನೆಯನ್ನು ನೋಡೋಣ ಒಂದು ವಲಯವಿದೆ ಮತ್ತು ಅದು ಇದನ್ನು DC ಮತ್ತು Ac ಎರಡರಿಂದಲೂ ಪ್ರತಿನಿಧಿಸಬಹುದು ಚಿಹ್ನೆಯೊಂದರಲ್ಲಿ ಒಂದನ್ನು DC ಮಾಡಬಹುದು ನಾನು ಇಲ್ಲ Ac ಇಲ್ಲ ಸಮಯ ಬದಲಾಗುತ್ತದೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಎರಡೂ ಇದನ್ನು DC ಮೂಲ ಅಥವಾ ಸಮಯ ಬದಲಾಗುತ್ತದೆ ಎಂದು ಪರಿಗಣಿಸಬಹುದು ಮತ್ತು ಈ ಒಂದು ಮೌಲ್ಯವು ಯಾವುದನ್ನು ಕರೆ ಮಾಡುತ್ತದೆ ದೊಡ್ಡದಾಗಿದ್ದರೆ ಒಂದು ದೊಡ್ಡ ನಿರಂತರ ಸಾಲು ಆಗಿದೆ ಮತ್ತು ಚಿಕ್ಕದು ಆದ್ದರಿಂದ ಇದು ವಾಸ್ತವವಾಗಿ v ಅಥವಾ DC ಮೂಲವಾಗಿದೆ ಆದರೆ ಇದನ್ನು ಸ್ಥಿರ ಅಥವಾ ಸಮಯ ಬದಲಾಗುವ ವೋಲ್ಟೇಜ್ಗೆ ಬಳಸಬಹುದು ಈ ಚಿಹ್ನೆ ಎರಡಕ್ಕೂ ಅರ್ಥ ಆದ್ದರಿಂದ ಈ ಚಿಹ್ನೆಯನ್ನು ಬಳಸಿದರೆ ಅದು ಸಂಪೂರ್ಣವಾಗಿ ಸರಿಯಾಗಿದ್ದರೆ ಅಥವಾ ಅದು ಶುದ್ಧ DC ಆಗಿದ್ದರೆ ಇದನ್ನೂ ಸಹ ಶುದ್ಧ DCಗಾಗಿ ಬಳಸಬಹುದು ಆದ್ದರಿಂದ ಈ 2 ಸ್ವತಂತ್ರ ವೋಲ್ಟೇಜ್ ಮೂಲಗಳಿಗೆ ಸಂಕೇತವಾಗಿದೆ ಆದ್ದರಿಂದ ಅದೇ ರೀತಿ ಆಗಿರಬಹುದು ಆದ್ದರಿಂದ ಅದಕ್ಕಾಗಿಯೇ ನಾನು ಹೇಳಿದ್ದನ್ನು DC ವೋಲ್ಟೇಜ್ ಮೂಲವನ್ನು ಪ್ರತಿನಿಧಿಸಲು ಬಳಸಬಹುದು ಆದರೆ ಈ ವಿಷಯದ ಸಂಕೇತವನ್ನು ಸಹ ಮಾಡಬಹುದು ಆದ್ದರಿಂದ ವೋಲ್ಟೇಜ್ ಮೂಲವನ್ನು ಬದಲಿಸುವ ಸಮಯಕ್ಕೆ ಬಳಸಬಹುದು ಆದರೆ DC ಮತ್ತು ಎರಡನ್ನೂ ಬದಲಿಸುವ ಸಮಯವನ್ನು ಮಾಡಬಹುದು ಆದ್ದರಿಂದ ಸ್ವತಂತ್ರ ವಿದ್ಯುತ್ ಮೂಲ ಅದು ಸ್ವತಂತ್ರ ವಿದ್ಯುತ್ ಮೂಲವಾಗಿದ್ದಾಗ ಅದು ಮತ್ತೆ ಎರಡು ಟರ್ಮಿನಲ್ ಅಂಶಗಳು ಇದು ಎರಡು ಟರ್ಮಿನಲ್ ಅಂಶವಾಗಿದ್ದು ಅದು ನಿರ್ದಿಷ್ಟಪಡಿಸಿದ ವಿದ್ಯುತ್ ಅನ್ನು ಒದಗಿಸುತ್ತದೆ ಇದು ಮೂಲದ ಆದ್ಯಂತದ ವೋಲ್ಟೇಜ್ನಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ ಆದ್ದರಿಂದ ಈ ವಿದ್ಯುತ್ ಮೂಲಕ್ಕೆ ಇದು ಏನೇ ಇರಲಿ ಅದು ಮೂಲದ ಆದ್ಯಂತದ ವೋಲ್ಟೇಜ್ನಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿರುತ್ತದೆ ಆದ್ದರಿಂದ ಇದು ಸಂಪೂರ್ಣವಾಗಿ ವಿದ್ಯುತ್ ಮೂಲದ ಸಂಕೇತವಾಗಿದೆ ಈ ಚಿಹ್ನೆಯು ಡಿಸಿ ಮತ್ತು ಎಸಿ ಎರಡಕ್ಕೂ ನಿಜವಾಗಿದ್ದರೆ ಈ ಚಿಹ್ನೆಯು ಎರಡು ಅಥವಾ ಎರಡಕ್ಕೂ ನಾವು ನಂತರ ನೋಡೋಣ ಆದ್ದರಿಂದ ಸ್ವತಂತ್ರ ಮೂಲಗಳು ಸಾಮಾನ್ಯವಾಗಿ ಬಾಹ್ಯ ಸರ್ಕ್ಯೂಟ್ಗೆ ಶಕ್ತಿಯನ್ನು ತಲುಪಿಸಲು ಉದ್ದೇಶಿಸಿವೆ ಆದ್ದರಿಂದ ಈ ಚಿಹ್ನೆ ಈ ರೇಖಾಚಿತ್ರ ಇದು ನಾನು ಹೇಳಿದ DC ಮತ್ತು Ac ಎರಡಕ್ಕೂ ನಿಜವಾಗಿದೆ ಆದ್ದರಿಂದ ಉದಾಹರಣೆ i 2 ಆಂಪಿಯರ್ ಅದು i 2 ಆಂಪಿಯರ್ ಆಗಿದ್ದರೆ ಇಲ್ಲಿ i 2 ಆಂಪಿಯರ್ ಆಗಿದ್ದರೆ ಅದು ಶುದ್ಧ DC ಮೂಲವಾಗಿದೆ ಮತ್ತು i 2 sin 100 pi t ಎಂದು ಹೇಳಿದರೆ ಅದು Ac ವಿದ್ಯುತ್ ಮೂಲವಾಗಿದೆ ಆದರೆ ಈ ಚಿಹ್ನೆಯು DC ಮತ್ತು Ac ಎರಡಕ್ಕೂ ಒಂದೇ ಆಗಿರುತ್ತದೆ ನಾವು ಹೆಚ್ಚು ಆಳವಾಗಿ ಹೋದಾಗ ನಾವು ಈ ಎಲ್ಲ ವಿಷಯಗಳನ್ನು ವಿವರವಾಗಿ ನೋಡುತ್ತೇವೆ ಆದ್ದರಿಂದ ಈಗ ಅವಲಂಬಿತ ಮೂಲಗಳು ಸಾಮಾನ್ಯವಾಗಿ ಈ ಅವಲಂಬಿತ ಮೂಲಗಳು ಸಾಮಾನ್ಯವಾಗಿ ವಜ್ರದ ಆಕಾರವಾಗಿರುತ್ತದೆ ಆದ್ದರಿಂದ ಉದಾಹರಣೆಗೆ ಇದು ಇದು ಅವಲಂಬಿತ ವಿದ್ಯುತ್ ಮೂಲವಾಗಿದೆ ಬಾಣವನ್ನು ಉದಾಹರಣೆಯ ಉದ್ದೇಶಕ್ಕಾಗಿ ಇಲ್ಲಿ ಮೇಲಕ್ಕೆ ತೋರಿಸಲಾಗಿದೆ ಮತ್ತು ಇದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಅಂದರೆ ಅವಲಂಬಿತ ವೋಲ್ಟೇಜ್ ಮೂಲ ಎಂದರೆ ಈ ವೋಲ್ಟೇಜ್ ಏನೇ ಇರಲಿ ಅದು ಸರ್ಕ್ಯೂಟ್ನ ಕೆಲವು ಶಾಖೆಯ ಕೆಲವು ಭಾಗಗಳಲ್ಲಿ ವಿದ್ಯುತ್ ಕಾರ್ಯವಾಗಿರಬಹುದು ಅಥವಾ ಸರ್ಕ್ಯೂಟ್ನ ಕೆಲವು ಅಂಶಗಳಲ್ಲಿ ಕೆಲವು ವೋಲ್ಟೇಜ್ನ ಕಾರ್ಯವಾಗಿರಬಹುದು ಅಂತೆಯೇ ಈ ವಿದ್ಯುತ್ ಸರ್ಕ್ಯೂಟ್ನಲ್ಲಿನ ಇತರ ಶಾಖೆಯ ವಿದ್ಯುತ್ ಕಾರ್ಯವಾಗಿರಬಹುದು ಅಥವಾ ಸರ್ಕ್ಯೂಟ್ನಾದ್ಯಂತ ಕೆಲವು ವೋಲ್ಟೇಜ್ನ ಕಾರ್ಯವಾಗಿರಬಹುದು ಆದ್ದರಿಂದ ಇವುಗಳು ಅವಲಂಬಿತವಾಗಿವೆ ಆದ್ದರಿಂದ ಇವು ಆದರ್ಶವಲ್ಲ ಇವು ಸ್ಥಿರವಾಗಿಲ್ಲ ಇವು ಅವಲಂಬಿತ ಮೂಲಗಳಾಗಿವೆ ಆದ್ದರಿಂದ ಚಿಹ್ನೆ ಇದು ವಜ್ರದ ಆಕಾರ ಮತ್ತು ಈ ಚಿಹ್ನೆಯು ಈ ರೀತಿಯಾಗಿದೆ ಅದು ಅವಲಂಬಿತ ಮೂಲಗಳು ಈ ಅವಲಂಬಿತ ವೋಲ್ಟೇಜ್ ಮೂಲ ಮತ್ತು ಇದು ಅವಲಂಬಿತ ವಿದ್ಯುತ್ ಮೂಲವಾಗಿದೆ ಅನೇಕ ವಿಷಯಗಳನ್ನು ಇಲ್ಲಿ ಬರೆಯಲಾಗಿದೆ ಆದರೆ ನಾನು ಏನು ಹೇಳುತ್ತಿದ್ದೇನೆಂದರೆ ಅರ್ಥವು ಒಂದೇ ಆಗಿರುತ್ತದೆ ಅವಲಂಬಿತ ಅಥವಾ ನಿಯಂತ್ರಿತ ವೋಲ್ಟೇಜ್ ಮೂಲವು ಸ್ವತಂತ್ರ ಮೂಲಕ್ಕೆ ಹೋಲುತ್ತದೆ ಮೂಲ ಟರ್ಮಿನಲ್ಗಳ ಆದ್ಯಂತದ ವೋಲ್ಟೇಜ್ ಇತರ ವೋಲ್ಟೇಜ್ಗಳ ಕಾರ್ಯ ಅಥವಾ ಸರ್ಕ್ಯೂಟ್ನಲ್ಲಿನ ವಿದ್ಯುತ್ ಉದಾಹರಣೆಗೆ ನೋಡಿ ಇದು ವಾಸ್ತವವಾಗಿ ಅವಲಂಬಿತ ವೋಲ್ಟೇಜ್ ಮೂಲ v 0 ಆಗಿದೆ ಇದನ್ನು 2vx ನೀಡಲಾಗುತ್ತದೆ ಸಾಮಾನ್ಯವಾಗಿ a vx ತೆಗೆದುಕೊಳ್ಳಬಹುದು a ಬಹುಶಃ 1 2 3 4 ಏನಾದರೂ ಮತ್ತು 1 ಕ್ಕಿಂತ ಕಡಿಮೆ ಇರಬಹುದು ಆದ್ದರಿಂದ ಇದನ್ನು ಕೆಲವು 2vx ತೆಗೆದುಕೊಳ್ಳಲಾಗಿದೆ ಇದು vx ವಾಸ್ತವವಾಗಿ ಬೇರೆ ಯಾವುದಾದರೂ ಶಾಖೆಯಾದ್ಯಂತ ಸರ್ಕ್ಯೂಟ್ನಲ್ಲಿನ ವೋಲ್ಟೇಜ್ ಆಗಿದೆ ಆದರೆ ಸಾಂಕೇತಿಕವಾಗಿ v0 ಸಮಾನ 2vx ಎಂದು ತೋರಿಸಲಾಗಿದೆ avx ಬದಲಾದಾಗ v0 ಬದಲಾಗುತ್ತದೆ ಆದ್ದರಿಂದ ಇದನ್ನು ವಾಸ್ತವವಾಗಿ ವೋಲ್ಟೇಜ್ ನಿಯಂತ್ರಿತ ವೋಲ್ಟೇಜ್ ಮೂಲ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ v0 ಈ ವೋಲ್ಟೇಜ್ನ ಕಾರ್ಯವು ಸರ್ಕ್ಯೂಟ್ನ ಇತರ ಅಂಶಗಳಾದ್ಯಂತ x ಎಂದು ಹೇಳುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಇದನ್ನು vx ಎಂದು ಬರೆಯಲಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ ವೋಲ್ಟೇಜ್ ನಿಯಂತ್ರಿತ ವೋಲ್ಟೇಜ್ ಮೂಲವಾಗಿದೆ ಏಕೆಂದರೆ v0 ಎಂಬುದು vx ನ ಕಾರ್ಯವಾಗಿದೆ ಮತ್ತು ಈ vx ಎಂಬುದು ಸರ್ಕ್ಯೂಟ್ ಆಕ್ಟ್ನ ವೋಲ್ಟೇಜ್ ಕೆಲವು ಅಂಶ x ಆಗಿತ್ತು ಆದ್ದರಿಂದ ಈ ಹಂತದಲ್ಲಿ ಅದನ್ನು ಊಹಿಸಿ ಅಂತೆಯೇ ಇದು ಈ ವೋಲ್ಟೇಜ್ v0 ಕೂಡ ಇದನ್ನು 3ix ತೆಗೆದುಕೊಳ್ಳಲಾಗಿದೆ ಕೆಲವೊಮ್ಮೆ ನಾವು ಇದನ್ನು ಲಾಭದ ನಿಯತಾಂಕ 3 ಎಂದು ಕರೆಯುತ್ತೇವೆ ಅದು 3 ಅದು 4 5 2 1 2 ಆಗಿರಬಹುದು ಅದು ಅಪ್ರಸ್ತುತವಾಗುತ್ತದೆ ವಿವರಣೆಯ ಉದ್ದೇಶಕ್ಕಾಗಿ ನಾವು v03ix ಅನ್ನು ತೆಗೆದುಕೊಂಡಿದ್ದೇವೆ Ix ಬೇರೆ ಯಾವುದಾದರೂ ಶಾಖೆಯ ಮೂಲಕ ವಿದ್ಯುತ್ ಆಗಿದ್ದರೆ ಕೆಲವು ಶಾಖೆ x a ಮತ್ತು ix ಎನ್ನುವುದು ಬದಲಾಗುತ್ತಿದ್ದರೆ v0 ಗೆ ಬದಲಾಗುತ್ತಿದೆ ಅಂದರೆ ಇದನ್ನು ನಿಜವಾಗಿ ವಿದ್ಯುತ್ ನಿಯಂತ್ರಿತ ವೋಲ್ಟೇಜ್ ಮೂಲ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ವೋಲ್ಟೇಜ್ ಮೂಲ v0 ವಿದ್ಯುತ್ ಕಾರ್ಯವಾಗಿದೆ ಅದಕ್ಕಾಗಿಯೇ ಇದನ್ನು ವಿದ್ಯುತ್ ನಿಯಂತ್ರಿತ ವೋಲ್ಟೇಜ್ ಮೂಲ ಎಂದು ಕರೆಯಲಾಗುತ್ತದೆ ಸಂಕ್ಷಿಪ್ತವಾಗಿ ಇದು ವೋಲ್ಟೇಜ್ ನಿಯಂತ್ರಿತ ವೋಲ್ಟೇಜ್ ಮೂಲ ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಅವಲಂಬಿತ ಮೂಲವಾಗಿದ್ದು v v0 2 vx ಅಥವಾ v0 3 i x ಇವುಗಳನ್ನು ಅವಲಂಬಿತ ಮೂಲ ಎಂದು ಕರೆಯಲಾಗುತ್ತದೆ ಅಂದರೆ v0 ಅದು ವೋಲ್ಟೇಜ್ನ ಕಾರ್ಯವಾಗಿರಬಹುದು ಅಥವಾ ವಿದ್ಯುತ್ ಕಾರ್ಯವಾಗಿರಬಹುದು ಆದ್ದರಿಂದ ಇದು ವೋಲ್ಟೇಜ್ನ ಕಾರ್ಯವಾಗಿದ್ದಾಗ ಅದನ್ನು ವೋಲ್ಟೇಜ್ ನಿಯಂತ್ರಿತ ವೋಲ್ಟೇಜ್ ಮೂಲ ಎಂದು ಕರೆಯಲಾಗುತ್ತದೆ ಈ ವಿದ್ಯುತ್ ಕಾರ್ಯವನ್ನು ವಿದ್ಯುತ್ ನಿಯಂತ್ರಿತ ವೋಲ್ಟೇಜ್ ಮೂಲ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು v0 ವಿದ್ಯುತ್ ಕಾರ್ಯವಾಗಿದೆ ಅದೇ ರೀತಿ ಇದರರ್ಥ ನಾನು ಎಲ್ಲವನ್ನೂ ಹೇಳಿದ್ದೇನೆ ಎಲ್ಲವನ್ನೂ ಇಲ್ಲಿ ಬರೆಯಲಾಗಿದೆ ಇದು ರೇಖಾಚಿತ್ರ1 16 ಎಂದು ಹೇಳಿ ಆದ್ದರಿಂದ ನಾನು ಎಲ್ಲವನ್ನೂ ಹೇಳಿದರೂ ಎಲ್ಲವನ್ನೂ ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ನಾನು ಓದುವುದಿಲ್ಲ ಅಥವಾ ಮುಂದೆ ಹೇಳುತ್ತಿಲ್ಲ ಎಲ್ಲವನ್ನೂ ಇಲ್ಲಿ ಬರೆಯಲಾಗಿದೆ ಮತ್ತು ಇಲ್ಲಿ ಒಂದೇ ವಿಷಯವೆಂದರೆ ಈ ಸಂದರ್ಭದಲ್ಲಿ ಅದು ವಿದ್ಯುತ್ ಮೇಲೆ ಅವಲಂಬಿತ ಆದಾಗಲೆಲ್ಲಾ ಈ ನಿಯತಾಂಕ ಈ 3 ಲಾಭದ ನಿಯತಾಂಕ ಎಂದು ಕರೆಯುತ್ತೇವೆ ಆದ್ದರಿಂದ ಈಗ ಮುಂದಿನದು ವೋಲ್ಟೇಜ್ ಮೂಲ ಈಗ ಅವಲಂಬಿತ ವಿದ್ಯುತ್ ಮೂಲದ ಮೂಲಕ ಹರಿಯುವ ವಿದ್ಯುತ್ ಉದಾಹರಣೆಗೆ ಸರ್ಕ್ಯೂಟ್ನಲ್ಲಿ ಬೇರೆಡೆ ಇರುವ ವಿದ್ಯುತ್ ಅಥವಾ ವೋಲ್ಟೇಜ್ ನಿರ್ಧರಿಸುತ್ತದೆ ಇದು ಉದಾಹರಣೆಗೆ ವಿದ್ಯುತ್ ನಿಯಂತ್ರಿತ ವಿದ್ಯುತ್ ಮೂಲ ಎಂದು ಹೇಳಿ ಆದ್ದರಿಂದ ಇದು ಅವಲಂಬಿತ ವಿದ್ಯುತ್ ಮೂಲವಾಗಿದೆ ಇದು i0 2 ix 2 i ತೆಗೆದುಕೊಂಡಿದ್ದೇನೆ ಇದು 1 ಕ್ಕಿಂತ ಕಡಿಮೆ ಅಥವಾ 3 4 ಇರಬಹುದು ಅದು ಏನೇ ಇರಲಿ ಅದು ಅಪ್ರಸ್ತುತವಾಗುತ್ತದೆ ಆದರೆ ವಿವರಣೆಯ ಹೆಚ್ಚಿನ ಉದ್ದೇಶವು ಇದನ್ನು ಹೇಳುತ್ತದೆ 2 i x ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ ವಿದ್ಯುತ್ ನಿಯಂತ್ರಿತ ವಿದ್ಯುತ್ ಮೂಲವಾಗಿದೆ ಏಕೆಂದರೆ ವಿದ್ಯುತ್ i0 ಎನ್ನುವುದು ವಿದ್ಯುತ್ ixನ ಕಾರ್ಯವಾಗಿದೆ ix ಶಾಖೆಯ ಗಾತ್ರದಲ್ಲಿನ ಕೆಲವು ಅಂಶಗಳ ವಿದ್ಯುತ್ ಆಗಿರಬಹುದು ವಿದ್ಯುತ್ ix ಕೆಲವು ಶಾಖೆ x a ಹರಿಯುತ್ತಿದೆ ಆದ್ದರಿಂದ ಇದು ವಾಸ್ತವವಾಗಿ i0 2 i x ಆದ್ದರಿಂದ ಇದರರ್ಥ ಇದು ವಿದ್ಯುತ್ ನಿಯಂತ್ರಿತ ವಿದ್ಯುತ್ ಮೂಲವಾಗಿದೆ ಇದು ಈ ಕಾರ್ಯವಾದಾಗಲೆಲ್ಲಾ ಅದು ವಿದ್ಯುತ್ ix ನ ಕಾರ್ಯವಾಗಿದೆ ಆದ್ದರಿಂದ ಇದು ನಾವು ಕರೆಯುವ ವಿದ್ಯುತ್ ನಿಯಂತ್ರಿತ ವಿದ್ಯುತ್ ಮೂಲ CCCS ಆಗಿದೆ ಅಂತೆಯೇ ಈ ವಿದ್ಯುತ್ i0 3 v x ಆಗಿದ್ದರೆ ಅದು ವೋಲ್ಟೇಜ್ ನಿಯಂತ್ರಿತ ವಿದ್ಯುತ್ ಮೂಲವಾಗಿದೆ ಏಕೆಂದರೆ ಈ i0 ವೋಲ್ಟೇಜ್ v x ನ ಕಾರ್ಯವಾಗಿದೆ ಆದ್ದರಿಂದ ಅದು ಮತ್ತು ಈ vx ಬಹುಶಃ ಇದು ಶಾಖೆ ಆದ್ಯಂತದ ವೋಲ್ಟೇಜ್ x ಎಂದು ಹೇಳುತ್ತದೆ ಆದ್ದರಿಂದ i0 3ಕ್ಕೆ ಸಮಾನ ಇದನ್ನು 3 ಎಂದು ಕರೆಯುತ್ತದೆ ನಾನು 3 ತೆಗೆದುಕೊಂಡಿದ್ದೇನೆ ಅದು 1 2 3 4 ಆಗಿರಬಹುದು ಇದು ಅಪ್ರಸ್ತುತವಾಗುತ್ತದೆ ಇದನ್ನು ಲಾಭ ನಿಯತಾಂಕ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ i0 3vx ಮತ್ತು ಇದು ವೋಲ್ಟೇಜ್ ನಿಯಂತ್ರಿತ ವಿದ್ಯುತ್ ಮೂಲವಾಗಿದೆ ಮತ್ತು ಇನ್ನೊಂದು ವಿಷಯವೆಂದರೆ ನಾವು ಇದನ್ನು ತೋರಿಸುತ್ತಿರುವಾಗಲೆಲ್ಲಾ − ವಿದ್ಯುತ್ ಮೂಲಕ್ಕೂ ಇದೇ ರೀತಿ ತೋರಿಸಲಾಗುತ್ತದೆ ಈ ಬಾಣವು ಮೇಲಕ್ಕೆ ಬಂದಾಗಲೆಲ್ಲಾ ಇದು ನನ್ನ ಪ್ರಕಾರ ಅಂದರೆ ವಿದ್ಯುತ್ ಈ ಟರ್ಮಿನಲ್ ಅನ್ನು ಬಿಡುತ್ತಿದೆ ಆದ್ದರಿಂದ ಈ ಬಾಣ ಈ ಬಾಣವನ್ನು ಮೇಲಕ್ಕೆ ಕರೆಯುವುದರಿಂದ ವಿದ್ಯುತ್ ಮೇಲಕ್ಕೆ ಬಿಡುತ್ತಿದೆ ಎಂದರ್ಥ ಅಂದರೆ ವಿದ್ಯುತ್ ಮೇಲಕ್ಕೆ ಹರಿಯುತ್ತಿದೆ ಆದ್ದರಿಂದ ನನ್ನ ಪ್ರಕಾರ ಇದು ಹೀಗಿದ್ದರೆ ಸ್ವಲ್ಪ ತಡೆಯಿರಿ ಆದ್ದರಿಂದ ವಿದ್ಯುತ್ ಈ ರೀತಿ ಹರಿಯುತ್ತಿದೆ ಅದೇ ರೀತಿ ಈ ವಿಷಯದ ದಿಕ್ಕನ್ನು ಮೇಲಕ್ಕೆ ಕರೆಯುತ್ತದೆ ಆದ್ದರಿಂದ ವಿದ್ಯುತ್ ಈ ರೀತಿ ಹರಿಯುತ್ತಿದೆ ಆದ್ದರಿಂದ ಇದು ವಾಸ್ತವವಾಗಿ ಮೇಲ್ಮುಖ ದಿಕ್ಕನ್ನು ತೋರಿಸಲಾಗಿದೆ ಅದು ಕೆಳಮುಖ ದಿಕ್ಕಿನಲ್ಲಿದ್ದರೆ ಸ್ವಾಭಾವಿಕವಾಗಿ ಅದು ಹಿಮ್ಮುಖ ದಿಕ್ಕು ಬೇರೆ ರೀತಿಯಲ್ಲಿರುತ್ತದೆ ಆದ್ದರಿಂದ ಇದು ಮೇಲ್ಮುಖವಾಗಿರುವ ಅರ್ಥವಾಗಿದೆ ಆದ್ದರಿಂದ ಇದು ವಿದ್ಯುತ್ ಮೂಲವನ್ನು ಕರೆಯುತ್ತದೆ ಒಂದು ನಿಮಿಷ ಆದ್ದರಿಂದ ಇದು ವಾಸ್ತವವಾಗಿ ಈ ವಿದ್ಯುತ್ ಮೂಲವಾಗಿದೆ ಈಗ ನಾವು ಅವಲಂಬಿತ ವೋಲ್ಟೇಜ್ ಮೂಲ ಮತ್ತು ಅವಲಂಬಿತ ವಿದ್ಯುತ್ ಮೂಲ ಎಂದು ಕರೆಯುತ್ತೇವೆ ಎರಡೂ ಈಗ ವೋಲ್ಟೇಜ್ ಅಥವಾ ವಿದ್ಯುತ್ ಅವಲಂಬಿಸಿರುತ್ತದೆ ಆದ್ದರಿಂದ ನಾನು ಹೇಳಿದ ಯಾವುದೇ ನಮ್ಮ ಸರ್ಕ್ಯೂಟ್ನಲ್ಲಿ ಎಲ್ಲವೂ ಇದೆ ಎಲ್ಲವನ್ನೂ ಇಲ್ಲಿ ವಿವರಿಸಲಾಗಿದೆ ಅಂದರೆ ನಿಯಂತ್ರಿತ ವೋಲ್ಟೇಜ್ ಮೂಲಗಳು ಮತ್ತು ನಿಯಂತ್ರಿತ ವಿದ್ಯುತ್ ಮೂಲಗಳು ಟ್ರಾನ್ಸಿಸ್ಟರ್ ನಂತರ ಟ್ರಾನ್ಸ್ಫಾರ್ಮರ್ ನಂತರ ವಿದ್ಯುತ್ ಯಂತ್ರಗಳು ಮತ್ತು ಎಲೆಕ್ಟ್ರಾನಿಕ್ ಆಂಪ್ಲಿಫೈಯರ್ಗಳಂತಹ ಟ್ರಾನ್ಸಿಸ್ಟರ್ನಂತಹ ಅನೇಕ ರೀತಿಯ ನೈಜ ಜಗತ್ತಿನ ಸಾಧನಗಳಿಗೆ ಸರ್ಕ್ಯೂಟ್ ಮಾದರಿಗಳನ್ನು ನಿರ್ಮಿಸಲು ಉಪಯುಕ್ತವಾಗಿವೆ ಆದ್ದರಿಂದ ಈ ವಿಷಯ ಆದ್ದರಿಂದಅಂತಹ 4 ಮೂಲಗಳನ್ನು ತೋರಿಸಲಾಗಿದೆ ಆದ್ದರಿಂದ ನಾವು VCVS ಎಂದು ಕರೆಯುವ ವೋಲ್ಟೇಜ್ ನಿಯಂತ್ರಿತ ವೋಲ್ಟೇಜ್ ಮೂಲ ವಿದ್ಯುತ್ ನಿಯಂತ್ರಿತ ವೋಲ್ಟೇಜ್ ಮೂಲವನ್ನು ನಾವು ಈಗಾಗಲೇ CCVS ತೋರಿಸಿದ್ದೇವೆ ನಂತರ ವಿದ್ಯುತ್ ನಿಯಂತ್ರಿತ ವಿದ್ಯುತ್ ಮೂಲ CCCS ಮತ್ತು ವೋಲ್ಟೇಜ್ ನಿಯಂತ್ರಿತ ವಿದ್ಯುತ್ ಮೂಲಗಳು VCCS ಇವು 4 ವಿಷಯ ಮುಂದಿನ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಆದ್ದರಿಂದ ಉದಾಹರಣೆ 11 ರಲ್ಲಿ ಸರ್ಕ್ಯೂಟ್ ಅನ್ನು ತೋರಿಸಲಾಗಿದೆ ಆದ್ದರಿಂದ ಚಿತ್ರದಲ್ಲಿನ ಪ್ರತಿಯೊಂದು ಅಂಶದಿಂದ ಹೀರಿಕೊಳ್ಳಲ್ಪಟ್ಟ ಅಥವಾ ಸರಬರಾಜು ಮಾಡಲಾದ ಶಕ್ತಿಯನ್ನು ನಿರ್ಧರಿಸಿ ಉದಾಹರಣೆಗೆ ವಿದ್ಯುತ್ I 6 ಆಂಪಿಯರ್ ಎಂದು ನೋಡಿದರೆ ಈಗ ವೋಲ್ಟೇಜ್ ಅನ್ನು ಇಲ್ಲಿ v 20 ವೋಲ್ಟ್ p1 p2 ನೀಡಲಾಗಿದೆ ಇದು ಮತ್ತೊಂದು p3 ಮತ್ತು ಇದು p4 ಇದು ಮತ್ತೊಂದು ಅವಲಂಬಿತ ವಿದ್ಯುತ್ ಮೂಲವಾಗಿದೆ ಆದ್ದರಿಂದ ಇವುಗಳನ್ನು ಕಂಡುಹಿಡಿಯಬೇಕು ವಿದ್ಯುತ್ ಹೀರಿಕೊಳ್ಳಬೇಕು ಅಥವಾ ವಿದ್ಯುತ್ ಸರಬರಾಜು ಮಾಡಬೇಕು ಸರಬರಾಜು ಮಾಡಬೇಕಾದ ಶಕ್ತಿ ಶಕ್ತಿಯನ್ನು ಹೀರಿಕೊಳ್ಳಬೇಕು ಏನಾದರೂ ಹೊಂದಿಕೆಯಾಗುವುದಿಲ್ಲ ಎಂದು ನೋಡಿದರೆ ಎಲ್ಲೋ ಲೆಕ್ಕಾಚಾರದಲ್ಲಿ ಏನಾದರೂ ತಪ್ಪಾಗಿದೆ ಈಗ ಇದು ವಾಸ್ತವವಾಗಿ ಕೆಲವು ಅಂಶವಾಗಿದೆ ಆದ್ದರಿಂದ ಧ್ರುವೀಯತೆಯನ್ನು ಗುರುತಿಸಲಾಗಿದೆ ಇಲ್ಲಿ ಸಹ ವೋಲ್ಟೇಜ್ ಮೂಲ ಧ್ರುವೀಯತೆ ಗುರುತಿಸಲಾಗಿದೆ ಇಲ್ಲಿ ಸಹ ಧ್ರುವೀಯತೆ ಗುರುತು ಮಾಡಲಾಗಿದೆ ಮತ್ತು ಇದು ವಿದ್ಯುತ್ ಮೇಲಕ್ಕೆ ತೋರಿಸಲಾಗಿದೆ ಮತ್ತು ಈ ವಿದ್ಯುತ್ ಮೂಲವು 1 6 I ಅಂದರೆ ಇಲ್ಲಿ I 6 ಆಂಪಿಯರ್ ಇದ್ದರೆ I 6 ಆಂಪಿಯರ್ ನಾವು I 6 ಅನ್ನು ಇಲ್ಲಿ ಹಾಕಿದರೆ ಅದು ವಾಸ್ತವವಾಗಿ 1 ಆಂಪಿಯರ್ ಆಗಿರುತ್ತದೆ ಈಗ ನಮ್ಮ ಹಿಂದಿನ ಚರ್ಚೆಯಲ್ಲಿ ನಾವು ಇದನ್ನು ನೋಡಿದಾಗ ಇದನ್ನು ಬಿಡುವ ವಿದ್ಯುತ್ ವೋಲ್ಟೇಜ್ ಮೂಲ ವಿದ್ಯುತ್ ಆಗಿದ್ದಾಗ ಧನಾತ್ಮಕ ಧ್ರುವೀಯತೆ ಅಥವಾ ಧನಾತ್ಮಕ ಟರ್ಮಿನಲ್ ಅನ್ನು ಬಿಡುತ್ತದೆ ಅಂದರೆ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ ಮತ್ತು ಚಿಹ್ನೆಯು ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೋಡಿದರೆ ಈ I 1 ವಿದ್ಯುತ್ ಈ ಮೂಲದಿಂದ ಹೊರಬರುತ್ತಿದೆ ಎಂದು ನೀವು ನೋಡಿದರೆ ಇದು ನಿಜವಾಗಿ ಈ ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತಿದೆ ಇದರರ್ಥ ಶಕ್ತಿಯು ನಕಾರಾತ್ಮಕವಾಗಿ ಸರಬರಾಜು ಮಾಡುತ್ತದೆ ಆದ್ದರಿಂದ p1 20 6 ಆಗಿರುತ್ತದೆ ಆದ್ದರಿಂದ 120 ವ್ಯಾಟ್ ಅದು ವಿದ್ಯುತ್ ಸರಬರಾಜು ಆಗಿರುತ್ತದೆ ಆದ್ದರಿಂದ ಅಂದರೆ ಇಲ್ಲಿ ನೋಡಿದರೆ p1 20 6 ಅಂದರೆ 120 ವ್ಯಾಟ್ ಇದು ಸರಬರಾಜು ಮಾಡಿದ ಶಕ್ತಿ ಆದ್ದರಿಂದ ವಿದ್ಯುತ್ ಟರ್ಮಿನಲ್ ಅನ್ನು ತೊರೆದಾಗಲೆಲ್ಲಾ ಅದು ಇರಬೇಕು ಎಂದು ನಾನು ಮೊದಲೇ ಹೇಳಿದ್ದೇನೆ ಇದರರ್ಥ ವಿದ್ಯುತ್ ಸರಬರಾಜು ಮತ್ತು ಈ ಧ್ರುವೀಯತೆಗೆ ಅನುಗುಣವಾಗಿ ಈ ವಿದ್ಯುತ್ I 6 ಆಂಪಿಯರ್ ಈ ಸರ್ಕ್ಯೂಟ್ ಅನ್ನು ಈ ಅಂಶಕ್ಕೆ ಪ್ರವೇಶಿಸುವುದರಿಂದ ಈ ಸರ್ಕ್ಯೂಟ್ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಏಕೆಂದರೆ ಧನಾತ್ಮಕ ಟರ್ಮಿನಲ್ನಲ್ಲಿ ವಿದ್ಯುತ್ ಪ್ರವೇಶಿಸುತ್ತದೆ ಅಂದರೆ ಹೀರಿಕೊಳ್ಳುವ ಶಕ್ತಿ 126 p2 12 ವೋಲ್ಟ್ I 6 ಆಂಪಿಯರ್ ಆಗಿರಬೇಕು ಆದ್ದರಿಂದ ಇದು 12 6 ಆಗಿರುತ್ತದೆ ಆದ್ದರಿಂದ ಅದು 72 ವ್ಯಾಟ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಅದು p272 ಅಂದರೆ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅಂದರೆ p272 ವ್ಯಾಟ್ ಮತ್ತೆ ಈ ಸರ್ಕ್ಯೂಟ್ಗೆ ಬನ್ನಿ 7 ಆಂಪಿಯರ್ ವಿದ್ಯುತ್ ಈ ಟರ್ಮಿನಲ್ಗೆ ಪ್ರವೇಶಿಸುತ್ತಿದೆ ಆದ್ದರಿಂದ ಇದು ಸಕಾರಾತ್ಮಕವಾಗಿದೆ ಅಂದರೆ ವಿದ್ಯುತ್ ಧನಾತ್ಮಕ ಟರ್ಮಿನಲ್ಗೆ ಪ್ರವೇಶಿಸುವಾಗ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ವೋಲ್ಟೇಜ್ ಅನ್ನು 8 ನೀಡಲಾಗುತ್ತದೆ ಆದ್ದರಿಂದ 8 7 ಆದ್ದರಿಂದ p3 56 ವ್ಯಾಟ್ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಇಲ್ಲಿ p3 87 ಮಾಡಲಾಗಿದೆ 56 ವ್ಯಾಟ್ ಆದ್ದರಿಂದ ಇದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಈಗ ಇಲ್ಲಿಗೆ ಬನ್ನಿ ಇದು ವಿದ್ಯುತ್ ಮೂಲವಾಗಿದೆ ಈಗ ಪ್ರಶ್ನೆ ಇದು ವಿದ್ಯುತ್ ಮೂಲವಾಗಿದೆ ಈಗ ನಾನು ಅದನ್ನು ಇಲ್ಲಿ ಮಾತ್ರ ಮಾಡುತ್ತಿದ್ದೇನೆ ಆದ್ದರಿಂದ I 6 ಆಂಪಿಯರ್ ಅಂದರೆ ಇದು 1 6 6 ಇಲ್ಲಿ ಬರೆಯಿರಿ ಅಂದರೆ ಇದು 1 ಆಂಪಿಯರ್ ಈಗ ಪ್ರಶ್ನೆಯೆಂದರೆ ಅದನ್ನು ವಿತರಿಸಲಾಗಿದೆಯೆ ಅಥವಾ ಹೀರಿಕೊಳ್ಳುವ ಶಕ್ತಿ ಎಂದು ಕರೆಯಬೇಕೆ ಈಗ ಈ ಟರ್ಮಿನಲ್ ಅನ್ನು ನೋಡಿ ಇದು ಇದು ಅಂದರೆ ಇದು ಕೇವಲ ತಂತಿ ಮಾತ್ರ ಇದು ಕೇವಲ ತಂತಿ ಮಾತ್ರ ಆದ್ದರಿಂದ ಇದರರ್ಥ ನಾನು ಇದನ್ನು ಇಲ್ಲಿ ಗುರುತಿಸಬಹುದು ಇದು ಮತ್ತು ಇದು ಏಕೆಂದರೆ ಇದು ಏನೂ ಇಲ್ಲ ಆದ್ದರಿಂದ ಇದು ಮತ್ತು ಈ ವಿದ್ಯುತ್ ಮೇಲ್ಮುಖವಾಗಿದೆ ಇದರರ್ಥ ಈ ಒಂದು ಆಂಪಿಯರ್ ವಿದ್ಯುತ್ ಈ ರೀತಿ ಚಲಿಸುತ್ತಿದೆ ಈ ರೀತಿ ಹರಿಯುತ್ತದೆ ಅದರ ಅರ್ಥ ಈ ಟರ್ಮಿನಲ್ ಅನ್ನು ಬಿಟ್ಟುಹೋಗುವ ವಿದ್ಯುತ್ ಮತ್ತು ಹೊರಹೋಗುವಿಕೆಯು ಅದು ವಿದ್ಯುತ್ ಸರಬರಾಜು ಆಗಿದೆ ಟರ್ಮಿನಲ್ ಅನ್ನು ತೊರೆದಾಗಲೆಲ್ಲಾ ಈ ಶಕ್ತಿಯನ್ನು ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ ಆದ್ದರಿಂದ ಇದರರ್ಥ ಈ ಚಿಹ್ನೆಯು ಋಣಾತ್ಮಕವಾಗಿರುತ್ತದೆ ಆದರೆ ಇಲ್ಲಿ ವಿದ್ಯುತ್ 1 ಆಂಪಿಯರ್ ವಿದ್ಯುತ್ ಆಗಿದೆ ಈಗ ವೋಲ್ಟೇಜ್ ಎಂದರೇನು ಈಗ ಇಲ್ಲಿಗೆ ಬಂದರೆ ಇದರಾದ್ಯಂತ ಆ ವೋಲ್ಟೇಜ್ ಅನ್ನು ನೋಡಿ ಅದು 8 16 I ಏಕೆಂದರೆ ನಾನು ಹೇಳಿದ್ದೇನೆಂದರೆ ವಿದ್ಯುತ್ ಟರ್ಮಿನಲ್ ಅನ್ನು ಬಿಡುತ್ತಿದೆ ಆದ್ದರಿಂದ ಅದು I 6 ಆಂಪಿಯರ್ ಆದ್ದರಿಂದ ಅದು 8 ವ್ಯಾಟ್ ವಿದ್ಯುತ್ ಸರಬರಾಜು ಇದರರ್ಥ ಇಲ್ಲಿ ಬನ್ನಿ ಸ್ವಲ್ಪ ತಡೆಯಿರಿ ಆದ್ದರಿಂದ ಈ ವೋಲ್ಟೇಜ್ ವಾಸ್ತವವಾಗಿ ಇದು ಎಂದು ಭಾವಿಸೋಣ ನನ್ನ ಪ್ರಕಾರ ಈ ಬಿಂದುವು a ಇದು b ನಂತರ ಏನೂ ಅಲ್ಲ ಈ ಬಿಂದುವು a ಇದು ಕೂಡ b ಆದ್ದರಿಂದ ಈ ವೋಲ್ಟೇಜ್ ವಾಸ್ತವವಾಗಿ ನಾವು ಈ ರೀತಿ ಮಾಡಿದರೆ vab 8 ವೋಲ್ಟ್ ಎಂದು ಹೇಳಿ ಆದ್ದರಿಂದ ಇಲ್ಲಿ ಅದೇ ವೋಲ್ಟೇಜ್ ಸಹ 8 ವೋಲ್ಟ್ ಆಗಿದೆ ಆದ್ದರಿಂದ ವಿದ್ಯುತ್ I 6 ಆಂಪಿಯರ್ ಇಲ್ಲಿ ನೀಡಲಾಗಿದೆ ನಾನು 6 ಆಂಪಿಯರ್ ಮಾಡುವಾಗ ಆ ಪಾಯಿಂಟನ್ನು ನೋಡಿ ಆದ್ದರಿಂದ ಮೂಲತಃ ಇದು 16 6 ಆಗಿರುತ್ತದೆ ಅದು 1 ಆಂಪಿಯರ್ ಮತ್ತು ನಿರ್ದೇಶನವು ಮೇಲ್ಮುಖವಾಗಿದೆ ಎಂದು ನಾನು ಹೇಳಿದೆ ಆದ್ದರಿಂದ ವಿದ್ಯುತ್ ಈ ಮೂಲಕ ಹರಿಯುತ್ತಿದೆ ಮತ್ತು ಇದು ಇದರರ್ಥ ಇದು ಇದು ಆದ್ದರಿಂದ ಆ ವಿದ್ಯುತ್ ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತಿದೆ ಏಕೆಂದರೆ ಇದು ಇದು ಅದು ಟರ್ಮಿನಲ್ ಅನ್ನು ಬಿಡುತ್ತದೆ ಆದ್ದರಿಂದ ಅದು ಹಾಗಿದ್ದರೆ ಅಂದರೆ ಅದು ಶಕ್ತಿ ಆದ್ದರಿಂದ ಈ ಮೂಲದಿಂದ ಒದಗಿಸಲಾದ ಶಕ್ತಿ ಅದು ನಿಜವಾಗಿ 8 1 ಆದ್ದರಿಂದ ಅಂದರೆ 8 ವ್ಯಾಟ್